ಸರಿ ನಾವು ಡೆಬಿ ಮಾದರಿ ಬಗ್ಗೆ ಚರ್ಚಿಸುವ ಆದ್ದರಿಂದ ಈ ಡೆಬಿ ಮಾದರಿಯು ಅಂದಾಜು ಆಗಿದೆ ಆದರೆ ಇದು ಸಮಂಜಸವಾದ ಸಂಗತಿಯಾಗಿದೆ ಏಕೆಂದರೆ ಅದರ ವಿವಿಧ ವೈಶಿಷ್ಟ್ಯಗಳನ್ನು ನೋಡಿ ಯಾವ ಫ್ರಿಕ್ವೆನ್ಸಿ ಪದವು ಡಿನೊಮಿನೇಟರ್ ನಲ್ಲಿ ಗೋಚರಿಸುತ್ತದೆ ಶೂನ್ಯ ಫ್ರಿಕ್ವೆನ್ಸಿದಲ್ಲಿ ಈ ಎಕ್ಸ್ಪ್ರೆಶನ್ ನಲ್ಲಿ ಉಳಿದಿರುವ ಪದ ಯಾವುದು ವಿದ್ಯಾರ್ಥಿ ಎಪ್ಸಿಲಾನ್ s ಎಪ್ಸಿಲಾನ್ s ಸರಿ ನೀವು ಇದನ್ನು ಸ್ಟ್ಯಾಟಿಕ್ ವ್ಯಾಲ್ಯೂ ಎಂದು ಕರೆಯಬಹುದು ನಂತರ ಅತ್ಯಂತ ದೊಡ್ಡ ಫ್ರಿಕ್ವೆನ್ಸಿಗಳಲ್ಲಿ ಏನಾಗುತ್ತದೆ ಹೌದು ನೀವು ಎಪ್ಸಿಲಾನ್ ಇನ್ಫಿನಿಟಿ ಎಂದು ಪಡೆಯುತ್ತೀರಿ ಆದ್ದರಿಂದ ಅದು ಹೆಚ್ಚಿನ ಫ್ರಿಕ್ವೆನ್ಸಿ ಪ್ರಕರಣ ಮತ್ತು ಇಲ್ಲಿ ಈ ಟೌ ಅನ್ನು ರಿಲ್ಯಾಕ್ಸೇಶನ್ ಟೈಮ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪರ್ಮಿತ್ತಿವಿಟಿ ನ ಫ್ರಿಕ್ವೆನ್ಸಿ ಅವಲಂಬನೆಗೆ ಇದು ಬಹುಶಃ ಸರಳ ಮಾದರಿಗಳಲ್ಲಿ ಒಂದಾಗಿದೆ ಇಲ್ಲಿ ನಮ್ಮ ಹಿಂದಿನ ಎಕ್ಸ್ಪ್ರೆಷನ್ ನಲ್ಲಿ ನಾವು ಯಾವ ಫಾರ್ಮ್ ಎಂಬುದರ ಬಗ್ಗೆ ಏನನ್ನೂ ಹೇಳಲಿಲ್ಲ ನಾವು ಇದನ್ನು ಒಂದು ರೂಪವಾಗಿ ಪ್ರಾರಂಭಿಸಲಿದ್ದೇವೆ ಮತ್ತು ಹಿಂದಿನ ಹಿಸ್ಟರಿ ಅನ್ನು ನಾನು ಇನ್ನೂ ಸಂಗ್ರಹಿಸಬೇಕೇ ಅಥವಾ ನಾನು ಏನಾದರೂ ಬುದ್ಧಿವಂತ ಕೆಲಸ ಮಾಡಬಹುದಾ ಎಂದು ನೋಡೋಣ ಇದೆ ನಾವು ನಿಜವಾಗಿ ಮಾಡಲು ಪ್ರಯತ್ನಿಸುತ್ತಿರುವುದರ ಉದ್ದೇಶವಾಗಿದೆ ಆದ್ದರಿಂದ ಈ ಸಂಪೂರ್ಣ ಟರ್ಮ್ ಇಲ್ಲಿ ಹಲವು ಬಾರಿ ಕಾಣಿಸುತ್ತದೆ ಆದ್ದರಿಂದ ನಾನು ಅದನ್ನು ಸಂಕ್ಷಿಪ್ತ ಸಂಕೇತವನ್ನು ನೀಡಲಿದ್ದೇನೆ ಅದನ್ನು ಎಂದು ಕರೆಯಲಿದ್ದೇನೆ ಏಕೆಂದರೆ ಅದು ಫ್ರಿಕ್ವೆನ್ಸಿ ಡೊಮೇನ್ನಲ್ಲಿರುವುದರಿಂದ ನಾನು ಅದರ ಮೇಲೆ ಟಿಲ್ಡ್ ಹಾಕುತ್ತಿದ್ದೇನೆ ಟೈಮ್ ಡೊಮೇನ್ ಚಿತ್ರವನ್ನು ಮತ್ತೆ ನೋಡುತ್ತೇನೆಆ ಮಾದರಿಯನ್ನು ಕಾರ್ಯಗತಗೊಳಿಸಲು ನಾನು ಬಯಸಿದರೆ ನನಗೆ ಏನು ಬೇಕು ಎಎಲೆಕ್ಟ್ರಿಕ್ ಫೀಲ್ಡ್ ಗಳು Yee ಸೆಲ್ ಗಳ ಲೆಕ್ಕಾಚಾರದಿಂದ ಬರುತ್ತಿವೆ ಆದ್ದರಿಂದ ಅವು ಫಂಕ್ಷನ್ ಗಳಲ್ಲ ಅವು ಕೇವಲ ಸಂಖ್ಯೆಗಳು ಉಳಿದಿರುವುದು ಇದು ಆದ್ದರಿಂದ ಇದು ಯಾವ ಡೊಮೇನ್ನಲ್ಲಿದೆ ಫ್ರಿಕ್ವೆನ್ಸಿ ಅಥವಾ ಟೈಮ್ ಇದು ಟೈಮ್ ಡೊಮೇನ್ ಸರಿ ಆದ್ದರಿಂದ ನಾನು ಪರ್ಮಿಟಿವಿಟಿಯ ಕೆಲವು ಫ್ರಿಕ್ವೆನ್ಸಿ ಡೊಮೇನ್ ವರ್ಷನ್ ಒಂದಿಗೆ ಪ್ರಾರಂಭಿಸಿದೆ ಅದು ಡಿಸ್ಪರ್ಸ್ ನ ಸ್ವಭಾವವಾಗಿದೆ ಈಗ ಇದನ್ನು ಕಾರ್ಯಗತಗೊಳಿಸಲುಅನ್ನು ಅಪ್ಡೇಟ್ ಇಕ್ವೇಶನ್ ನಲ್ಲಿ ಉಪಯೋಗಿಸಬೇಕು ಅಪ್ಡೇಟ್ ಇಕ್ವೇಶನ್ ಗಳು ಯಾವುವು ಟೈಮ್ ಡೊಮೇನ್ನಲ್ಲಿ ಡಿರೈವೇಟಿವ್ ತೆಗೆದುಕೊಳ್ಳಲು ನನಗೆ ಅಗತ್ಯವಿದೆ ಟೈಮ್ ಡೊಮೇನ್ ನಲ್ಲಿ ಪಡೆಯಲು ನನಗೆ ಇದು ಟೈಮ್ ಡೊಮೇನ್ನಲ್ಲಿ ಅಗತ್ಯವಿದೆ ಆದರೆ ನಾನು ಪ್ರಾರಂಭಿಸಿದ್ದು ಫ್ರಿಕ್ವೆನ್ಸಿ ಡೊಮೇನ್ ಅದು ಪ್ರಾರಂಭಿಸಲು ಸರಳವಾಗಿದೆ ಅನ್ನು ಟೈಮ್ ನ ಫಂಕ್ಷನ್ ಆಗಿ ಪಡೆಯಲು ಈ ಎಕ್ಸ್ಪ್ರೆಷನ್ಯ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ ತೆಗೆದುಕೊಳ್ಳಬೇಕಾಗಿದೆ ನಾನು ಅದನ್ನು ಮತ್ತೆ ಪ್ಲಗ್ ಇನ್ ಮಾಡಬಹುದು ಅದನ್ನು ಪ್ರಾರಂಭಿಸುವುದು ಕೇವಲ ಹಾಕಿ ಏನಾಗುತ್ತದೆ ನೀವು es ಅನ್ನು ಪಡೆಯುತ್ತೀರಿ ಓಹ್ ಕ್ಷಮಿಸಿ ಶೂನ್ಯ ಫ್ರಿಕ್ವೆನ್ಸಿ ಇಂದಾಗಿ ಇದನ್ನು ಸ್ಟ್ಯಾಟಿಕ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ಇದರ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ ತೆಗೆದುಕೊಳ್ಳಲು ಬಯಸಿದರೆ ಉದಾಹರಣೆಗೆ ನಾವು ಭಾಗಶಃ ನೋಡೋಣ ಇದರ ವಿನ್ನರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ ಏನು ಇದು ಪರಿಚಿತವಾಗಿ ಕಾಣಿಸುತ್ತದೆಯೇ ಅದು ಕ್ಷೀಣಿಸುತ್ತಿರುವ ಎಕ್ಸ್ಪೊನ್ ಇನ್ಶಿಯಲ್ ವಿದ್ಯಾರ್ಥಿ ಡಿಕೆಯಿಂಗು ಹೌದು ಸರಿ ಈ ಕಾನ್ಸ್ಟೆಂಟ್ ಎಪ್ಸಿಲಾನ್ ಇನ್ಫಿನಿಟಿ ಮುಂದಕ್ಕೆ ಕೊಂಡೊಯ್ಯುತ್ತದೆ ನನ್ನಲ್ಲಿ ಇದೆ ಇನ್ನೊಂದು ವಿಷಯವಿದೆ ಡಿವೈಡೆಡ್ ಬೈ ಏಕೆಂದರೆ ಇದು ಡಿನೋಮಿನೇಟರ್ ಆದ್ದರಿಂದ ಇದು ಇನ್ನೂ ಆಗಿ ಉಳಿಯುತ್ತದೆ ಇಲ್ಲ ದಲ್ಲಿ ನಾನು ಏನೊ ಬಿಟ್ಟಿದ್ದೇನೆ ನನಗೆ ಇಲ್ಲಿ ಇನ್ನೂ ಒಂದು ಟರ್ಮ್ ಇದೆ ವಿದ್ಯಾರ್ಥಿ ಯೂನಿಟ್ ಯೂನಿಟ್ ಸ್ಟೆಪ್ ವಿದ್ಯಾರ್ಥಿ ಯೂನಿಟ್ ಸ್ಟೆಪ್ ಯುನಿಟ್ ಸ್ಟೆಪ್ ಎಂಬುದು ಎಲ್ಲರಿಗೂ ತಿಳಿದಿದೆ ಆದ್ದರಿಂದ ಈ ಯುನಿಟ್ ಸ್ಟೆಪ್ ಇಲ್ಲದೆ ಫಂಕ್ಷನ್ ನ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ ತೆಗೆಯಲು ಪ್ರಯತ್ನಿಸಿದ್ದರೆ ಮೈನಸ್ ಟೈಮ್ ಸ್ಕೇಲ್ ನಲ್ಲಿ ಅನ್ ಬೌಂಡೆಡ್ ಆಗಿ ದೊರೆಯುತ್ತದೆ ಆದ್ದರಿಂದ ನನಗೆ ಈ ಯುನಿಟ್ t ನ ಅಗತ್ಯವಿದೆ ಇದು ನ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ ಈಗ ನಾನು ಫೋರಿಯರ್ ಟ್ರಾನ್ಸ್ಫಾರ್ಮ ಪಡೆಯಬಹುದು ಮೊದಲ ಟರ್ಮ್ ಗೆ ಏನಾಗುತ್ತದೆ ಅದು ಕೇವಲ ಅಲ್ಲ ಬೇರೆ ಏನಾದರೂ ಇರಬೇಕು ವಿದ್ಯಾರ್ಥಿ ಡೆಲ್ಟಾ t ಆದ್ದರಿಂದ ಈಗ ನಾನು ಪಡೆದುಕೊಂಡಿದ್ದೇನೆ ನನ್ನ ಮುಂದಿನ ಉದ್ದೇಶ ಏನು ವಿದ್ಯಾರ್ಥಿ ಅದನ್ನು ಹಾಕಿ ಅದನ್ನು ಇಕ್ವೇಶನ್ ನಲ್ಲಿ ಹಾಕಬೇಕು ಅಲ್ಲವೇ ಆದ್ದರಿಂದ ನಮ್ಮ ಇಕ್ವೇಶನ್ ಈಗ ನಾನು ಏನು ಮಾಡಬೇಕು ನಾನು ಇದನ್ನು ಈ ಇಕ್ವೇಶನ್ ನಲ್ಲಿ ಬಳಸಬೇಕು ಆದ್ದರಿಂದ ನಾವು ಇದನ್ನು ಮಾಡುವ ಮೊದಲು ಅದನ್ನು ಸರಿಯಾಗಿ ಯೋಜಿಸೋಣ ಈ ಸಂಪೂರ್ಣ ಪದವನ್ನು ಎಂದು ನೆನಪಿಡಿ ಆದ್ದರಿಂದ ಈ ಇಂಟೆಗ್ರಾಲ್ ನ ಯಾವುದೇ ಅನಾಲಿಟಿಕಲ್ ಇವ್ಯಾಲ್ಯೂಯೇಷನ್ ನಾವು ಮಾಡಲು ಸಾಧ್ಯವಿಲ್ಲ ಈ ಸಂಪೂರ್ಣ ಪದವನ್ನು ನೆನಪಿಸಿಕೊಳ್ಳಲಾಗುತ್ತದೆ FDTDಯಲ್ಲಿ ನಾವು ಸ್ಥಳ ಮತ್ತು ಸಮಯವನ್ನು ದಿಸ್ತ್ರಿಟ್ಐಸ್ ಮಾಡುತ್ತೇವೆ ಆದ್ದರಿಂದ ಮುಂದಿನ ಕ್ಷಣದವರೆಗೆ ಮುಂದಿನ ಟೈಮ್ ಅಪ್ಡೇಟ್ ವರಗೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಗಳಿಗೆ ಏನಾಗುತ್ತದೆ ಅವು ಒಂದು ನಿರ್ದಿಷ್ಟ ಸಮಯದವರಗೆ ಕಾನ್ಸ್ಟೆಂಟ್ ವಾಗಿರುತ್ತವೆ ಮತ್ತು ನಂತರ ಅವು ಅಪ್ಡೇಟ್ ಆಗುತ್ತದೆFDTD ಹೀಗೆ ಕಾರ್ಯನಿರ್ವಹಿಸುತ್ತದೆ ಎಂದರೆ ಅನಾಲಿಟಿಕಲ್ ವಿಕಸನವಿಲ್ಲ ಈಗ ಈ ಟೈಮ್ ಇಂಟೆಗ್ರಾಲ್ ನಾನು ಇದನ್ನು ಹೇಗೆ ದಿಸ್ತ್ರಿಟ್ಐಸ್ ಮಾಡಬೇಕು ವಿದ್ಯಾರ್ಥಿ ಡೆಲ್ಟಾ t ನಾನು ಹೊಂದಿದ್ದೇನೆ ಆದ್ದರಿಂದ ನಾನು ಇದನ್ನು 0 ಇಂದ t ಗೆ ವಿಭಜಿಸುತ್ತೇನೆ ವಿದ್ಯಾರ್ಥಿ 0 ರಿಂದ t ಇದು ಪ್ರತಿ ಬಾರಿಯೂ ಸಮೇಶನ್ ಆಗುವುದು ಆದ್ದರಿಂದ ಇದು ನನ್ನ ಸಮಯ ಎಂದು ನಾನು ಹೇಳುತ್ತೇನೆ ಇದು ನನ್ನ ಸಮಯ 0 ಇಂದ t ನಾನು ಅದನ್ನು ನ ಇಂಟರ್ವಲ್ ಗಳಾಗಿ ಕತ್ತರಿಸಲಿದ್ದೇನೆ ಮತ್ತು ನಂತರ ಏನಾಗುತ್ತದೆ ಎಂದು ಒಂದು ಸಮೇಶನ್ ಮಾಡುತ್ತೇನೆ ನನ್ನ ಸಂಕೇತವಾಗಿದೆ ಆದ್ದರಿಂದ ಇವೆಲ್ಲವೂ ಸ್ಪೇಸ್ ನ ಒಂದು ನಿರ್ದಿಷ್ಟ ಪಾಯಿಂಟು ನಲ್ಲಿ ನಡೆಯುತ್ತಿದೆ ವಿದ್ಯಾರ್ಥಿ ಟಿಪಿಕಲ್ ಫಾರ್ಮ್ ಈ ಡೆಬಿ ಮಾದರಿಯನ್ನು ನೀವು ಕೇಳುತ್ತಿದ್ದೀರಾ ವಿದ್ಯಾರ್ಥಿ ಹೌದು ಇದು ಅನಾಲಿಟಿಕಲ್ ಆಗಿ ಹುಟ್ಟಿಕೊಂಡಿದೆಯೇ ಇಂತೆಗ್ರಲ್ 0 ರಿಂದ t ವಿದ್ಯಾರ್ಥಿ ಹೌದು ನಾನು ಕೇಳುತ್ತಿರುವುದು ಅದಕ್ಕೆ ಅನಾಲಿಟಿಕಲ್ ಪರಿಹಾರವಿದೆಯೇ ಈ ಇಕ್ವೇಶನ್ ವಿದ್ಯಾರ್ಥಿ E ಇಲ್ಲ ಏಕೆಂದರೆ ನನಗೆ ಗೊತ್ತಿಲ್ಲ ಈ ಇಂತೆಗ್ರಲ್ ನಲ್ಲಿ ನನ್ನ ಬಳಿ ಇಲ್ಲದಿದ್ದರೆ ಕೇವಲ ಟೈಮ್ ನ ಫಂಕ್ಷನ್ಸ್ ಆಗಿರುವ ಇದ್ದಿದ್ದರೆ ಇವಾಲುವೇಟ್ ಮಾಡಬಹುದು ಆದರೆ ಅಲ್ಲಿ ಕುಳಿತುಕೊಳ್ಳುವ ಎಲೆಕ್ಟ್ರಿಕ್ ಫೀಲ್ಡ್ ನನಗೆ ತಿಳಿದಿಲ್ಲ ಅದು ಸ್ವತಃ ಗಣನೆಯ ವಸ್ತುವಾಗಿದೆ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಿಲ್ಲ ವಾಸ್ತವವಾಗಿ ನನಗೆ ಮತ್ತು ಗೊತ್ತಿಲ್ಲ ಅಲ್ಲಿ ಕುಳಿತುಕೊಳ್ಳುವ ವ್ಯಕ್ತಿ ಅನಾನುಕೂಲವಾಗಿದ್ದಾನೆ ಏಕೆಂದರೆ ಮ್ಯಾಕ್ಸ್ವೆಲ್ನ ಇಕ್ವೇಶನ್ಗಳು ಆದ್ದರಿಂದ ನಾನು ಇಂದ ಗೆ ಹೋಗಬೇಕು ಇದ್ದರೂ ನಾನು ಈ ಇಕ್ವೇಶನ್ದಿಂದ ಅವನನ್ನು ಕೆಲಸ ಮಾಡಲು ಪ್ರಯತ್ನಿಸಬೇಕು n ಟೈಮ್ ಇನ್ಸ್ತೆಂಟ್ ನಲ್ಲಿ ಡಿಸ್ ಪ್ಲೇಸ್ಮೆಂಟ್ ಫೀಲ್ಡ್ ನ ವ್ಯಾಲ್ಯೂ ಆದ್ದರಿಂದ ಮೊದಲನೆಯದು ಯಾವುದು ಈಗ ಇಂತೆಗ್ರಲ್ ನಲ್ಲಿರುವ ಈ ಮೊದಲ ವ್ಯಕ್ತಿ ಸರಿಯಾಗಿ ಪಾಪ್ ಔಟ್ ಆಗಲಿದ್ದಾರೆ ಈ ಸಂಪೂರ್ಣ ಎಕ್ಸ್ಪ್ರೆಷನ್ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಆಗಿ ಹೋಗುತ್ತದೆ ಆದ್ದರಿಂದ ಮೊದಲ ಪದವು ನನಗೆ ಏನು ನೀಡುತ್ತದೆ ವಿದ್ಯಾರ್ಥಿ ಎಪ್ಸಿಲಾನ್ ಎಲೆಕ್ಟ್ರಿಕ್ ಫೀಲ್ಡ್ದಿಂದ ಗುಣಿಸಿದಾಗ ಎಲೆಕ್ಟ್ರಿಕ್ ಫೀಲ್ಡ್ವು ಯಾವ ಕ್ಷಣದಲ್ಲಿ ಇಲ್ಲಿದೆ ವಿದ್ಯಾರ್ಥಿ ಅದು ಮೇಲೆನಾನು ಕಂಟಿನಿಯಸ್ ಟೈಮ್ ವರ್ಷನ್ ಹೊಂದಿದ್ದೇನೆ ಕೆಳಭಾಗವು ದಿಸ್ಕ್ರೀಟ್ ವರ್ಷನ್ ಆದ್ದರಿಂದ ಇದು ದಿಸ್ಕ್ರೀಟ್ ವಾಗಿದೆ ಮತ್ತು ಇದು ಕಂಟಿನಿಯಸ್ ವಾಗಿದೆ ಮುಂದಿನ ಟರ್ಮ್ ಆದ್ದರಿಂದ ಪ್ರತಿ ಸಮಯದ ಇಂಟರ್ವಲ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬದಲಾಗುವುದಿಲ್ಲ ಎಂದು ನಾನು ಅಂದುಕೊಳ್ಳುತ್ತೇನೆ ಆದ್ದರಿಂದ ನಾನು ಸಮೇಶನ್ ಹೊಂದಲಿದ್ದೇನೆ ಉದಾಹರಣೆಗೆ ಇದು n ನಾನುಇದರ ಮೇಲೆ ಇದರ ಮೇಲೆ ಮತ್ತು ಅಂತಿಮವಾಗಿ ಇದರ ಮೇಲೆ ಹೊಂದಿದ್ದೇನೆ ಆದ್ದರಿಂದಇದು 0 1 2 3 ಟೈಮ್ ಇನ್ಸ್ಟೆಂಟ್ n ಮೈನಸ್ 1 ಹಂತದವರೆಗೆ ಪ್ರಾರಂಭದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ವು ತನಕ ಒಂದೇ ಆಗಿರುತ್ತದೆ ಎಂದು ನಾನು ಊಹಿಸುತ್ತೇನೆ ಆದ್ದರಿಂದ ನಾನು ಇಲ್ಲಿ ಹೊಂದಿದ್ದೇನೆ ಮತ್ತು ಇದು ಸಮೇಶನ್ ಯಾವುದು ಇಂತೆಗ್ರೇಶನ್ ನ ಲಿಮಿಟ್ ಗಳು ಯಾವುವು ನಾನು ವೇರಿಯಬಲ್ ಅನ್ನು ಪರಿಚಯಿಸಿದೆನೆ ಆದ್ದರಿಂದ ಪ್ರಾರಂಭದ ಪಾಯಿಂಟು ಯಾವುದು ವಿದ್ಯಾರ್ಥಿ M ಡೆಲ್ಟಾ t ಗೆ ಮತ್ತು ಈ ಇಂತೆಗ್ರಲ್ ನ ಒಳಗೆ ಏನು ವಿದ್ಯಾರ್ಥಿ ಎಪ್ಸಿಲಾನ್ r ವಿದ್ಯಾರ್ಥಿಎಪ್ಸಿಲನ್ ಅದು ಇಲ್ಲೇ ಇದೆ ವಿದ್ಯಾರ್ಥಿ ಎಪ್ಸಿಲಾನ್ s ಬೈ ಹೌದು ಆದರೆ ನನಗೆ ತಿಳಿದಿರುವ ಸಂಕ್ಷಿಪ್ತ ಸಂಕೇತವಿದೆ ನಾವು ಲಿಮಿಟ್ ಗಳನ್ನು ಪರಿಶೀಲಿಸೋಣ ಹಾಕಿ ಆದ್ದರಿಂದ ಆಗ ಮತ್ತು ಇಂತೆಗ್ರಲ್ ಮೊದಲ ಭಾಗದಿಂದ 0 ರಿಂದ ಗುಣಿಸಲ್ಪಡುತ್ತದೆ ಅದು ಕನ್ವಲ್ಯುಶನ್ ಹಾಗಾಗಿ ನಾನು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಅದರ ಮತ್ತು ಶೂನ್ಯ ಸಮಯದಲ್ಲಿ ಆದ್ದರಿಂದ ಅದರ ಎಲೆಕ್ಟ್ರಿಕ್ ಫೀಲ್ಡ್ವು ಭವಿಷ್ಯದಲ್ಲಿದೆ 0 ದಲ್ಲಿದೆ ಇದು ನೀವು ಹೇಗೆ ಕನ್ವಿಲೇಶನ್ ಅನ್ನು ಮಾಡುತ್ತೀರಿ ಹೇಗೆ ಲೆಕ್ಕ ಹಾಕುತ್ತೀರಿ ಎಂಬುದರ ರಿವಿಷನ್ 0 ರಿಂದ ಚಲಿಸುತ್ತಿದೆ ಆದ್ದರಿಂದ ಇಲ್ಲಿ ಈ ಎರಡನೇ ಭಾಗ 0 ರಿಂದ ಚಲಿಸುತ್ತಿದೆ ಮುಂದುವರೆದಿದ್ದು ಈ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಹೆಚ್ಚುತ್ತ ಇರುತ್ತದೆ ಆದ್ದರಿಂದ ಕಡಿಮೆಯಾಗುತ್ತಲೇ ಇರುತ್ತದೆ ಆದ್ದರಿಂದ ಅಂತಿಮವಾಗಿ ಯಾವಾಗ ನಾನು ಪಡೆಯುತ್ತೇನೆ ಆದ್ದರಿಂದ ಸಬ್ಸ್ಟಿಟ್ಯುಟ್ ಮಾಡಿದರೆ ನಾನು ಏನು ಪಡೆಯುತ್ತೇನೆ ವಿದ್ಯಾರ್ಥಿ E 1 ಹೌದು ಆರಂಭದಲ್ಲಿಯೆ ಆದ್ದರಿಂದ ನೀವು ಎಲೆಕ್ಟ್ರಿಕ್ ಫೀಲ್ಡ್ವು ಆರಂಭದಲ್ಲಿ ಅಥವಾ ಕೊನೆಯಲ್ಲಿ ಕಾನ್ಸ್ಟೆಂಟ್ ಆಗಿರಲು ಬಯಸುತ್ತೀರಾ ಎಂದು ನೀವು ಆಯ್ಕೆ ಮಾಡಬಹುದು ಇದು ಪೀಸ್ ವೈಸ್ ಕಾನ್ಸ್ಟೆಂಟ್ ಆದ್ದರಿಂದ ಇವು ಸಾಧನಗಳಾಗಿವೆ ಇದು ಸ್ಪಷ್ಟವಾಗಿದೆಯೇ ಆದ್ದರಿಂದ ಇದು ನಿಜವಾಗಿಯೂ ಸ್ಪಷ್ಟವಾಗಿರಬೇಕು ಉಳಿದವು ಭಾಗವು ನಾವು ಮಾಡಿದ್ದನ್ನು ಸ್ಪಷ್ಟವಾಗಿ ಮಾಡುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಾವು ಡೆಬಿ ಮಾದರಿಯನ್ನು ತೆಗೆದುಕೊಂಡಿದ್ದೇವೆ ಸಮಯದ ಡೊಮೇನ್ನಲ್ಲಿ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ಕಂಡುಹಿಡಿಯಲು ನಾವು ಅದರ ಇಯರ್ಸ್ ಫೋರಿಯರ್ ಟ್ರಾನ್ಸಫಾರ್ಮ್ ತೆಗೆದುಕೊಂಡಿದ್ದೇವೆ ಸಮಯ ಡೊಮೇನ್ ಅನ್ನು D ಮತ್ತು E ನಡುವಿನ ಸಂಬಂಧಿಸಿದ್ದೇವೆ ಅದು ನಾವು ಇಲ್ಲಿಯವರೆಗೆ ಮಾಡಿದ್ದೇವೆ ಆದ್ದರಿಂದ ಡೆಬಿ ಮಾದರಿಯ ಅಂದಾಜುಗಳು ಯಾವುವು ಮತ್ತು ಎರಡನೆಯ ಅಂದಾಜು ಈ ಪೀಸ್ ವೈಸ್ ಕಾನ್ಸ್ಟೆಂಟ್ ಆದರೆ ಅದಕ್ಕಿಂತ ಉತ್ತಮವಾದದ್ದನ್ನು ನಾವು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ದಿಸ್ಕ್ರೀಟ್ ಟೈಮ್ ಇನ್ಸ್ಟೇಸ್ ನಲ್ಲಿ ಮಾತ್ರ ತಿಳಿದಿದೆ ಏಕೆಂದರೆ ನನಗೆ ಅದು ಎಲ್ಲೆಡೆ ತಿಳಿದಿಲ್ಲ ವಿದ್ಯಾರ್ಥಿ 0 ರಿಂದ E ಕಾನ್ಸ್ಟೆಂಟ್ ಆಗಿರುತ್ತದೆ ಎಂದು ಭಾವಿಸೋಣ ಏಕೆ ಇಂದ ನಿರಂತರ ಕಾನ್ಸ್ಟೆಂಟ್ ಇರಬೇಕು ನಾನು Yee ಸೆಲ್ನ ಪ್ರತಿ ಕ್ಷಣದಲ್ಲೂ ಲೆಕ್ಕ ಹಾಕುತ್ತಿದ್ದೇನೆ ಆದ್ದರಿಂದ ನನ್ನ ಬಳಿ ಒಂದು ದಾಖಲೆ ಇದೆ ಮತ್ತು ಈ ಇಂಟೆಗ್ರಾಲ್ ನನಗೆ ಅಗತ್ಯವಿರುವ ನಿರಂತರ ಕೇಸ್ ಎಲೆಕ್ಟ್ರಿಕ್ ಫೀಲ್ಡ್ ನಿರಂತರ ಕೇಸ್ ಕನ್ವಲ್ಯೂಷನ್ ಇಂಟೆಗ್ರಾಲ್ ಮತ್ತು ಅದು 0 ರಿಂದ ಬೇಕಾಗುತ್ತದೆ ಆದ್ದರಿಂದ ಇದು ಇಂದ ಅಗತ್ಯವಿದೆ ಅದರ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಆಗಿಲ್ಲ Student Refer Time 1408 ಹೌದು ಸರಿ ಆದ್ದರಿಂದ ಇದನ್ನು ಕರೆಯೋಣ ಹೌದು ಒಳ್ಳೆಯ ವಿಷಯ ರಿಲ್ಯಾಕ್ಸೇಶನ್ ಸಮಯವಾಗಿದ್ದು ಈ ಇಂತೆಗ್ರೇಶನ್ ನ ಈ ವೇರಿಯೇಬಲ್ನೊಂದಿಗೆ ಯಾವುದೇ ಸಂಬಂಧವಿಲ್ಲ ಆದ್ದರಿಂದ ನಾವು ಮುಂದುವರಿಯಬೇಕೇ ಆದ್ದರಿಂದ ನಮ್ಮ ಮುಂದಿನ ಹಂತವು ನಮಗೆ ಸಿಕ್ಕಿದೆ ಮುಂದಿನ ಹಂತವನ್ನು ಅದನ್ನು ಅಪ್ಡೇಟ್ ಇಕ್ವೇಶನ್ಕ್ಕೆ ಹಾಕಲಾಗುವುದು ಅದು ತಾರ್ಕಿಕ ಹಂತವಾಗಿದೆ ಹಾಗಾದರೆ ನಮ್ಮ ಮ್ಯಾಕ್ಸ್ವೆಲ್ನ ಇಕ್ವೇಶನ್ ವು ನಮಗೆ ಏನು ಹೇಳುತ್ತದೆ ಆದ್ದರಿಂದ ಯಾವುದೇ ಕರೆಂಟು ಇಲ್ಲ ಎಂದು ನಾನು ಊಹಿಸುತ್ತೇನೆ ಇಲ್ಲದಿದ್ದರೆ ಇಲ್ಲಿ ಇನ್ನೂ ಒಂದು ಕರೆಂಟು ಟರ್ಮ್ ಇರುತ್ತದೆ ಈಗ ಇದು ಆಗುತ್ತದೆ ಅಂದರೆ ನಾನು ಹಿಂದೆ ಪಡೆದ ಈ ಎಕ್ಸ್ಪ್ರೆಷನ್ ಮಾತ್ರ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಬರೆಯಬೇಕುಮತ್ತು ನಾನು 2 ಅನ್ನು ಕಳೆಯಬೇಕು ಆದ್ದರಿಂದ ವಿಸ್ತರಿಸೋಣ ಬರೆಯೋಣ ಹಾಗಾದರೆ ಯಾವುದಕ್ಕೆ ಸಮನಾಗಿರುತ್ತದೆ ಈ ಇಂತೆಗ್ರಲ್ ಎಲ್ಲೆಡೆಯೂ ಗೋಚರಿಸುತ್ತದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಅದಕ್ಕಾಗಿ ನಾವು ಸಂಕ್ಷಿಪ್ತ ಸಂಕೇತವನ್ನು ಸಹ ಹೊಂದಿದ್ದೇವೆ ಆದ್ದರಿಂದ ನಾನು ಇದನ್ನು ಈ ಇಂತೆಗ್ರಲ್ ಮಾತ್ರ ಕರೆಯಲಿದ್ದೇನೆ ಇಲ್ಲಿ ಬೇರೆ ಬಣ್ಣವನ್ನು ಬಳಸೋಣ ಈ ವ್ಯಕ್ತಿ ಎಂದು ಕರೆಯೋಣ ನಾನು ಇಲ್ಲದಿದ್ದರೆ ನಾನು ಎಲ್ಲೆಡೆ ಇಂತೆಗ್ರಲ್ ಬರೆಯುತ್ತಲೇ ಇರಬೇಕು ಆದ್ದರಿಂದ ಮೊದಲ ಪದ ಯಾವುದು ಎಲ್ಲೆಡೆ ಇದೆ ಮತ್ತು ನನ್ನ ಬಳಿ ಇದೆ ಈಗ ನಾನು ರಿಂದ ಕಳೆಯಬೇಕು ಬಹಳ ಪದಗಳು ಮತ್ತು ನಡುವೆ ಸಾಮಾನ್ಯ ಇವೆ ಆದ್ದರಿಂದ ನಾನು ಸಮೇಶನ್ ಬರೆಯುತ್ತೇನೆ ಮತ್ತು ನಂತರ ನಾವು ವ್ಯವಕಲನವನ್ನು ಮಾಡುತ್ತೇವೆ ಆದ್ದರಿಂದ ಇಲ್ಲಿ ಮೊದಲ ಟರ್ಮ್ ನಾವು ಪ್ರಾರಂಭಿಸುತ್ತೇವೆ ಅದು ಆಗುತ್ತದೆಯೇ ವಿದ್ಯಾರ್ಥಿ E n ಮತ್ತು ನಂತರ ನಾನು ಪ್ರಾರಂಭಿಸುತ್ತಿದ್ದೇನೆ ಆದ್ದರಿಂದ ಇದು ಆಗಲಿದೆ ನೀವು ಸೂಚ್ಯಂಕಗಳನ್ನು ಗಮನಿಸಿದರೆ ಅದು ತುಂಬಾ ಸರಳವಾಗಿದೆ ವಿದ್ಯಾರ್ಥಿ 1 ಮತ್ತು ಇದು ನಿರಂತರವಾಗಿ ವಿದ್ಯಾರ್ಥಿ ಎಷ್ಟು ಪದಗಳಿವೆ ಇವು ಎಷ್ಟು ಪದಗಳು ವಿದ್ಯಾರ್ಥಿ Nಟರ್ಮ್ ಗಳು N ಟರ್ಮ್ ಗಳು ಸರಿ ಈಗ ಬರೆಯೋಣ ಇದು ಸುಲಭ ಆದ್ದರಿಂದ ಮೊದಲ ಟರ್ಮ್ ನಂತರ ನಾನು ಇಲ್ಲಿಂದ ಪ್ರಾರಂಭಿಸುತ್ತೇನೆ ನಾನು ಇದನ್ನು ಹೊಂದಬಹುದೇ ನಾನು ಹೊಂದಬಹುದೇ Student Refer Time 1739 ಈ ಪದವು ಇಲ್ಲ ನಾನು ಮುಂದಿನದನ್ನು ಹೊಂದಿದ್ದೇನೆ ಸಂಕಲನದ ಮೊದಲ ಪದ ಯಾವುದು ನೋಡಿ ಇಲ್ಲಿ ಇದೆಯೇ ಎಂದು ಇಲ್ಲಿ ಒಂದು ಇದೆ ಮತ್ತು ಇಲ್ಲಿ ಇದೆ ಆದ್ದರಿಂದ ಈಗ ನಾನು ಈ ಮೂಲಕ ರಿಪ್ಲೇಸ್ ಮಾಡಿದರೆ ಇಲ್ಲಿ ಕಾಣಿಸಿಕೊಳ್ಳುವ ಪದ ಏನು ಇದು ಸಂಕಲನದ ಮೊದಲ ಪದವಾಗಿದೆ ವಿದ್ಯಾರ್ಥಿ 0 ಸಂಕಲನವು ಅಂತಿಮವಾಗಿ ಮುಂದುವರಿಯುತ್ತದೆ ಸಂಕಲನದ ಕೊನೆಯ ಪದ ಯಾವುದು ಇದು ಇನ್ನೂ ಸರಿ ಎಷ್ಟು ಟರ್ಮ್ ಗಳು ಟರ್ಮ್ ಗಳು ಸರಿ ಆದ್ದರಿಂದ ಈಗ ನಾವು ಏನು ಮಾಡಬೇಕು ನಾವು ಈ ಎರಡು ಕ್ಯಾರೆಕ್ಟರ್ ಗಳನ್ನು ಕಳೆಯಬೇಕು ಮತ್ತು ಮೂಲಕ ಭಾಗಿಸಬೇಕು ಇಲ್ಲಿ ಮತ್ತು ಎಂದು ಬರೆಯೋಣ ಆದ್ದರಿಂದ ನಾವು ಈ ವ್ಯವಕಲನವನ್ನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡಬೇಕು ಆದ್ದರಿಂದ ಅದನ್ನು ಉಳಿಸಿಕೊಳ್ಳುವುದರಲ್ಲಿ ಅರ್ಥವಿದೆ ಆದ್ದರಿಂದ ನಾವು ಮೊದಲು ಈ ಎಪ್ಸಿಲಾನ್ ಇನ್ಫಿನಿಟಿ ಟರ್ಮ್ಗಳನ್ನು ನಿಭಾಯಿಸೋಣ ಮತ್ತು ನಂತರ ಸಮೇಶನ್ ಗೇ ಹೋಗೋಣ ಬಗ್ಗೆ ಯಾವುದೇ ಕಂಟೆಸ್ಟ್ ಇಲ್ಲ ನಂತರ ಯಾರೂ ಇಲ್ಲದಿರುವ ಒಂದು ಪದವಿದೆ ಆದ್ದರಿಂದ ನಾವು ಅವುಗಳನ್ನು ಬರೆಯುತ್ತೇವೆ ಆಗ ನನ್ನ ಬಳಿ ಎಲೆಕ್ಟ್ರಿಕ್ ಫೀಲ್ಡ್ ಸಾಮಾನ್ಯವಾಗಿರುತ್ತದೆ ಮತ್ತು ಬೀಟಾ ಬಾರ್ಗಳು ಬೇರೆ ನಾನು ಮತ್ತು ನಂತರ ಹೊಂದಿರುತ್ತೇನೆ ಈಗ ನಾನು ಈ ಎಲ್ಲಪದಗಳನ್ನು ಪರಸ್ಪರ ಕಳೆಯಲು ಹೋಗುತ್ತೇನೆ ಅದಕ್ಕಾಗಿಯೇ ನಾನು ಅವುಗಳನ್ನು ಒಂದರ ಮೇಲೊಂದು ಬರೆದಿದ್ದೇನೆ ಆದ್ದರಿಂದ ಈ ಟರ್ಮ್ ಗಳನ್ನು ನಾನು ಕಳೆಯಲು ಹೋಗುತ್ತೇನೆ ಗಮನಿಸಿ ಈ ಎರಡೂ ಪದಗಳಲ್ಲಿ E ಒಂದೇ ಆಗಿರುತ್ತದೆ ಆದ್ದರಿಂದ ಸರಿ ಅದು ಸಮೇಶನ್ ಆದ್ದರಿಂದ ವಿದ್ಯಾರ್ಥಿ ಸರ್ ವಿದ್ಯಾರ್ಥಿ D n ಮೈನಸ್ 1 ರಲ್ಲಿ ಮೊದಲ ಎರಡು ಪದಗಳು n ಮೈನಸ್ 1 ಪದ ಅಲ್ಲವೆ ದಲ್ಲಿ ಮೊದಲ ಪದ ವಿದ್ಯಾರ್ಥಿ ಎಪ್ಸಿಲಾನ್ D n ಮೈನಸ್ 1 ಪ್ಲಸ್ 0 ಅವು ಮೊದಲ ಪದದಲ್ಲಿ ಪ್ರತ್ಯೇಕವಾಗಿ ಬರುತ್ತವೆ ಇಲ್ಲಿ ಏನೂ ಇಲ್ಲ ಇಲ್ಲಿ ಯಾವುದೇ ಪದವಿಲ್ಲ ವಿದ್ಯಾರ್ಥಿ ಅದು 0 ಅಲ್ಲವೆ ವಿದ್ಯಾರ್ಥಿ ಹೌದು ಅದು ಮೊದಲ ಪದದಲ್ಲಿ ಬರುತ್ತದೆ ಅದು ಪ್ರತ್ಯೇಕವಾಗಿದೆ ಹೌದು ನಾನು ಇಲ್ಲಿಯೇ ಖಾಲಿ ಬಿಟ್ಟಿದ್ದೇನೆ ಮೊದಲ ಹಿಕ್ವಿಷನ್ ದೊಂದಿಗೆ ಅದನ್ನು ಜೋಡಿಸಲು ಬಯಸುತ್ತೇನೆ ಆದ್ದರಿಂದ ಇಲ್ಲಿ ಏನೂ ಇಲ್ಲ ಇದು ಇಲ್ಲಿ ಖಾಲಿಯಾಗಿದೆ ಹೌದು ಸರಿ ಆದ್ದರಿಂದ ಮೊದಲ ಪದವನ್ನು ನೋಡಿ ನಾನು ಯಾವುದರಿಂದ ಪ್ರಾರಂಭಿಸಬೇಕು 0 ಮತ್ತು ನಾನು ಇಲ್ಲಿ ಏನು ಹೊಂದಿದ್ದೇನೆ ವಿದ್ಯಾರ್ಥಿ M ಪ್ಲಸ್ 1 ಮತ್ತು M ಎಂಬ ಸಂಕಲನವು 0 ರಿಂದ ಈ ಕೊನೆಯ ಟರ್ಮ್ ಗೆ ಹೋಗಲಿದೆ ವಿದ್ಯಾರ್ಥಿ ಆದ್ದರಿಂದ ಇದು ಕಷ್ಟವಲ್ಲ ಇದು ಕೇವಲ ಬೀಜಗಣಿತವಾಗಿದ್ದು ಯಾವ ಪದವು ಎಲ್ಲಿದೆ ಎಂಬುವುದು ಮಾತ್ರ ತೊಂದರೆ ಇಲ್ಲಿಯವರೆಗೆ ಯಾವುದೇ ತೊಂದರೆ ಇಲ್ಲ ನಾವು ಡೆಬಿ ಮಾದರಿಯನ್ನು ಒಮ್ಮೆ ಊಹಿಸಿದರೆ ಅದು ನೇರವಾಗಿರುತ್ತದೆ ಫೋರಿಯರ್ ಟ್ರಾನ್ಸ್ಫಾರ್ಮ ಸರಳವಾಗಿತ್ತು ಎಡ್ಜ್ಗಳು ಪದಗಳನ್ನು ಒಂದಕ್ಕೊಂದು ಹೊಂದಿಕೊಂಡಿರುವಂತೆ ನೋಡುತ್ತದೆ ನಾವು ಇದನ್ನು ಈ ಪದಕ್ಕೆ ಇಲ್ಲಿ ಬದಲಿಸುತ್ತೇವೆ ಆದ್ದರಿಂದ ನಾವು ಇಲ್ಲಿ ವಿರಾಮ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಹಂತಗಳು ಸ್ಪಷ್ಟವಾಗಿದೆಯೇ ಡೆಬಿ ಮಾದರಿಯಿಂದ ಪ್ರಾರಂಭಿಸಿ ಫೋರಿಯರ್ ಇನ್ನರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ ತೆಗೆದುಕೊಳ್ಳಿ ಕನ್ವಿಲೇಶನ್ ಅನ್ನು ಸರಳಗೊಳಿಸಿ ಮತ್ತು ಈಗ ನಾನು ದಲ್ಲಿ ಸಂಬಂಧವನ್ನು ಪಡೆದುಕೊಂಡಿದ್ದೇನೆ ಬಲಭಾಗ ಸಂಪೂರ್ಣವಾಗಿ ದಲ್ಲ್ಲಿದೆ ಮತ್ತು ನಾನು ಇದನ್ನು ಪದಕ್ಕೆ ಸಮನಾಗಿ ಬದಲಾಯಿಸುತ್ತೇನೆ ಆದ್ದರಿಂದ ನಾನು ಮತ್ತು ನಡುವೆ ಅಪ್ಡೇಟ್ ರಿಲೇಶನ್ ಪಡೆಯುತ್ತೇನೆ ಮತ್ತು ಅದು ನನಗೆ ಬೇಕಾಗಿರುವುದು ಆ ಚಾಲನೆಯಲ್ಲಿರುವ ಹಿಸ್ಟರಿ ಗೆ ಏನಾಯಿತು ಎಂದು ನಾವು ನೋಡುತ್ತೇವೆ ಇಲ್ಲಿಯವರೆಗೆ ನನಗೆ ಹಿಂದಿನ ಎಲ್ಲಾ ಸಮಯದಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಆದ್ದರಿಂದ ನಮಗೆ ಇನ್ನೂ ಅದು ಅಗತ್ಯವಿದೆಯೇ ಅಥವಾ ಬೇಡವೇ ಎಂದು ನೋಡಬೇಕು